ನಿರಂತರ ಗುಣಾಂಕಗಳೊಂದಿಗೆ ಸಮೀಕರಣಗಳಿಗಾಗಿ ಅಂಗೀಕೃತ ರೂಪಕ್ಕೆ ಸರಳೀಕರಣ ಮರಳಿ ಸ್ವಾಗತ ಈ ವೀಡಿಯೊದಲ್ಲಿ ಎರಡನೇ ಕ್ರಮದ ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಸರಳೀಕರಣ ಮಾಡುವ ಉದಾಹರಣೆಗಳನ್ನು ನೋಡಲಾಗುವುದು ಅವುಗಳನ್ನು ಸಾಮಾನ್ಯ ರೂಪಗಳಿಗೆ ಇಳಿಸಲು ಪ್ರಯತ್ನಿಸಲಾಗುವುದು ನಾವು ಸರಳವಾದ ಉದಾಹರಣೆಗಳನ್ನು ಸ್ಥಿರ ಗುಣಾಂಕಗಳೊಂದಿಗೆ ಸಮೀಕರಣಗಳೊಂದಿಗೆ ಮೊದಲು ಪರಿಗಣಿಸುತ್ತೇವೆ ಆದ್ದರಿಂದ ರೇಖೀಯ ಎರಡನೇ ಕ್ರಮಾಂಕದ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ನಾವು ಸ್ಥಿರವಾದ ಗುಣಾಂಕಗಳೊಂದಿಗೆ ಪರಿಗಣಿಸುತ್ತೇವೆ ಮತ್ತು ನಾವು ಕಳೆದ ಕೆಲವು ವೀಡಿಯೊಗಳಲ್ಲಿ ನೋಡಿದ ಪ್ರಕ್ರಿಯೆಯೊಂದಿಗೆ ಈ ಸಮೀಕರಣವನ್ನು ಅಂಗೀಕೃತ ರೂಪದಲ್ಲಿ ಅಥವಾ ಸರಳ ರೂಪವನ್ನು ಹೊಸ ಚಲಪರಿಮಾಣಗಳಾಗಿ ಮಾಡುತ್ತೇವೆ ಆದ್ದರಿಂದ ಹೊಸ ಚಲಪರಿಮಾಣಗಳಲ್ಲಿ ξ ಮತ್ತು η ಇದು ಸರಳೀಕೃತ ಸಮೀಕರಣವಾಗಿದ್ದರೆ ಅದನ್ನು ಪರಿಹರಿಸಬಹುದಾದರೆ ಪರಿಹರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನೀವು ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸಿ ಅದನ್ನು ನೋಡಬಹುದು ಆದ್ದರಿಂದ ಪ್ರತಿ ಉದಾಹರಣೆಯಲ್ಲಿ ಇದನ್ನು ಸರಳೀಕರಣ ಮಾಡಿ ಹೈಪರ್ಬೋಲಿಕ್ ಎಲಿಪ್ಟಿಕ್ ಮತ್ತು ಪಾರ್ಶಿಯಲ್ ಪ್ಯಾರಾಬೋಲಿಕ್ ಪ್ರತಿಯೊಂದು ಪ್ರಕರಣದಲ್ಲೂ ಈ ಒಂದು ಉದಾಹರಣೆ ಇರುತ್ತದೆ ಆದ್ದರಿಂದ ಇಲ್ಲಿ ಒಂದು ಉದಾಹರಣೆಯೊಂದಿಗೆ ಆರಂಭಿಸೋಣ ಆದ್ದರಿಂದ ಭಾಗಶಃ ಭೇದಾತ್ಮಕ ಸಮೀಕರಣವಾಗಿರುವ ಪಿ ಇ ಅನ್ನು ಸರಳೀಕರಣ ಮಾಡಿ 4uxx5uxyuyyuxuy2 ಆದ್ದರಿಂದ ಇದು ಸಾಮಾನ್ಯ ರೂಪ ಅಥವಾ ಅಂಗೀಕೃತ ರೂಪದ ಸಮೀಕರಣವಾಗಿದೆ ಹಾಗಾದರೆ ಇದರ ಪರಿಹಾರವೇನು ಪರಿಹಾರವೆಂದರೆ ನಾವು ಇದನ್ನು ಸರಳ ರೂಪಕ್ಕೆ ಇಳಿಸಬೇಕು ಆದ್ದರಿಂದ ಇದನ್ನು A ಎಂದು ಪರಿಗಣಿಸಿ ಆದ್ದರಿಂದ A4 B5 C1 D1 ಮತ್ತು E1 ಅನ್ನು ಗಮನಿಸಿ ನೀವು ನೋಡಬೇಕಾದ ಶೋಧಕವು B2 4AC ಆಗಿದೆ ಹೀಗಾಗಿ B2 4AC25 169 ಆಗಿದ್ದು ಅದು ಧನಾತ್ಮಕವಾಗಿದೆ ಆದ್ದರಿಂದ ನಾವು ಕಲಿತದ್ದು ಹೈಪರ್ಬೋಲಿಕ್ ಸಮೀಕರಣವಾಗಿದೆ ಆ ವ್ಯಾಪ್ತಿ ಎಲ್ಲಿದೆ ಆದ್ದರಿಂದ ಮೊದಲು ನೀವು ವ್ಯಾಪ್ತಿ ಅನ್ನು ನೋಡಬೇಕು ಅದನ್ನು ನೀಡಲಾಗಿಲ್ಲ ಅಂದರೆ x y ಸಮತಲಕ್ಕೆ ಸೇರಿದ್ದು ಅದು ನಿಮ್ಮ ಭಾಗಶಃ ಭೇದಾತ್ಮಕ ಸಮೀಕರಣದ ವ್ಯಾಪ್ತಿ ಆಗಿದೆ ಆದ್ದರಿಂದ ಇದರಲ್ಲಿ ನೀವು ಯಾವುದೇ ಬಿಂದುವನ್ನು ತೆಗೆದುಕೊಳ್ಳುತ್ತೀರಿ ಏಕೆಂದರೆ B2 4AC ಇದ್ದು ಇಲ್ಲಿ ತೋರಿಸಿದ ಗುಣಾಂಕಗಳು ಎಲ್ಲೆಡೆ ಮಾನ್ಯವಾಗಿರುತ್ತವೆ ಆದ್ದರಿಂದ ಇದು ಸಮತಲದಲ್ಲಿ ಹೈಪರ್ಬೋಲಿಕ್ ಸಮೀಕರಣವಾಗಿದೆ ಇದು ನಿಮ್ಮ ವ್ಯಾಪ್ತಿ ಆದ್ದರಿಂದ ಪ್ರತಿ x y ಈ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಈ ಸಮೀಕರಣವು ಹೈಪರ್ಬೋಲಿಕ್ ಸಮೀಕರಣವಾಗಿದೆ ಹೀಗಾಗಿ ನಾವು ಶೋಧಕವನ್ನು ನೋಡುವ ಮೂಲಕ ತೀರ್ಮಾನಿಸಬಹುದು ಈಗ ನಾನು ನನ್ನ ಹೊಸ ಚಲಪರಿಮಾಣಗಳನ್ನು ಹೇಗೆ ಪಡೆಯುವುದು ನೀವು dydxB±B2 4AC2A ಅನ್ನು ಪರಿಗಣಿಸುತ್ತೀರಾ ಮೊದಲು dydxBB2 4AC2A ಮತ್ತು ಇನ್ನೊಂದು dydxB B2 4AC2A ಅನ್ನು ಪರಿಗಣಿಸಿದ್ದೀರಿ ನಾವು ಇದನ್ನು ಈಗಾಗಲೇ ನೋಡಿದ್ದೇವೆ ನೀವು Aಮತ್ತು C ಅನ್ನು ಸೊನ್ನೆಗೆ ಸಮನಾಗಿ ಪರಿಗಣಿಸಿದರೆ ನೀವು xy ಯಿಂದ ξ η ವರೆಗಿನ ಪ್ರಸರಣವನ್ನು ನೋಡಿದರೆ ಇವುಗಳು ಓ ಇ ಗಳು ಎಂದು ತಿಳಿಯುತ್ತದೆ ಹಾಗೂ ξ ಮತ್ತು η ಅನ್ನು ಸ್ಥಿರಗೊಳಿಸಿ ನೀವು ಇದನ್ನು ಪರಿಹರಿಸಬೇಕು ಆದ್ದರಿಂದ ನೀವು ಇದನ್ನು ನೋಡಿದರೆ dydxBB2 4AC2A 552 4 4 41 ಮತ್ತು ಈ ಸಂದರ್ಭದಲ್ಲಿ ಇತರ ODE dydxBB2 4AC2A 5 52 4 4 12 414ಎಂದು ಆಗುತ್ತದೆ ಸರಿತಾನೇ ಈ ಎರಡು ಒ ಇಗಳನ್ನು ನೀವು ಪರಿಹರಿಸಬೇಕು ಅಂದರೆ dydx1 ಅನ್ನು ಪರಿಹರಿಸಿದಾಗ y x C1 ನೀಡುತ್ತದೆ ಮತ್ತು ಇಲ್ಲಿ 4dy dx0 ಆಗುತ್ತದೆ ಆದ್ದರಿಂದ ನೀವು ಇದನ್ನು ಸರಳವಾಗಿ dy 14dx ಎಂದು ಬರೆಯಬಹುದು ಅಥವಾ ನೇರವಾಗಿ ಸಂಯೋಜಿಸಬಹುದು ಎರಡೂ ಬದಿಗಳನ್ನು ಸಂಯೋಜಿಸಬಹುದು ಆವಾಗ y14xC2ಸಿಗುತ್ತದೆ ಆದ್ದರಿಂದ ನೀವು ಪುನಃ ಬರೆದರೆ ಇದು4y x C2ಎಂದಾಗುತ್ತದೆ ಇದರಿಂದ ನಾವು xyy x ಮತ್ತು xy4y x ಪಡೆದು ξ ಮತ್ತು ಅನ್ನು ನಿಶ್ಚಿತಗೊಳಿಸಬಹುದು ಎಂದು ನೋಡಿದ್ದೇವೆ ಈಗ ನಿಮ್ಮ ಸಮೀಕರಣವು uxxuxyuyyuxuy ಅನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನೀವು uxಮತ್ತು uy ಅನ್ನು ಕಂಡುಹಿಡಿಯಬೇಕು ∂u∂x ಹೊಸ ಚಲಪರಿಮಾಣಗಳಂತೆ ∂u∂x∂u ∂xಎಂದು ಬರೆಯಬಹುದು ಇದು ∂u∂x ∂u ∂u ಅನ್ನು ನೀಡುತ್ತದೆ ಮತ್ತು ∂u∂yಇಲ್ಲಿ x ಅನ್ನು y ನಿಂದ ಬದಲಿಸಿದರೆ ∂u∂y∂u ∂y ಸಿಗುತ್ತದೆ ಮತ್ತು ಈ ಸಮೀಕರಣ ∂u∂yu4∂u ಎಂದಾಗುತ್ತದೆ ಇದರಿಂದ ನೀವು ಈಗಾಗಲೇ u uy ux ಎಂಬುದನ್ನು ಪಡೆದುಕೊಂಡಿದ್ದೀರಿ ಆದರೆ ನಿಮಗೆ uxx ಬೇಕು ಹಾಗಾಗಿ ಈ uxx ∂x∂u∂x ಅನ್ನು ಪಡೆಯಿರಿ ಆದ್ದರಿಂದ ಅದು ∂x ಎಂದು ಆಗುತ್ತದೆ ಇನ್ನೊಂದು ಬಾರಿ ಅದು ನಿಮಗೆ uxx ∂u∂u ನೀಡುತ್ತದೆ ನೀವು ಇದನ್ನು ಅನ್ವಯಿಸಿದರೆ uxx uξξ2uξηuηηಎಂದು ಸಿಗುತ್ತದೆ ಆದ್ದರಿಂದ ಇದು uxxಮೌಲ್ಯವಾಗಿದೆ ಇಲ್ಲಿಂದ ನೀವು uyy ಅನ್ನು ಸಹ ಪಡೆಯಬಹುದು ಅಥವಾ ಮೊದಲು ನಿಮಗೆ uxy ಸಿಗುತ್ತದೆ uxy∂x∂u∂y ∂u4∂u ಹಾಗಾದರೆ ಇದು ಏನು ಇದು ನನಗೆ uxy uξ ξ uξ η 4uξ η 4uηη uξ ξ 5uξ η 4uηη ಅನ್ನು ನೀಡುತ್ತದೆ ಇಲ್ಲಿ uξ η ಅಥವಾ uηξ ಎರಡನ್ನೂ ನಿರಂತರವಾಗಿವೆ ಇದನ್ನು ಬಳಸುವುದರಿಂದ ಎರಡನೇ ಉತ್ಪನ್ನಗಳು ಅಥವಾ ಮಿಶ್ರ ಉತ್ಪನ್ನಗಳು ನಿರಂತರವಾಗಿರುತ್ತವೆ ಸರಿತಾನೇ ಒಂದು ವೇಳೆ ಆ uξ η ಮಿಶ್ರ ಉತ್ಪನ್ನವು ನಿರಂತರವಾಗಿದ್ದರೆ ಅದು ಒಂದೇ ಆಗಿರಬೇಕು ಎಂದು ಕಲನಶಾಸ್ತ್ರ ಹೇಳುತ್ತದೆ ಆದ್ದರಿಂದ ನೀವು ಇಲ್ಲಿ ಸಮೀಕರಣಕ್ಕಾಗಿ ಸ್ಥಿರವಾದ ಗುಣಾಂಕವನ್ನು ಹೊಂದಿದ್ದೇವೆ ಅದಕ್ಕಾಗಿಯೇ ಇದನ್ನು ಸುಲಭವಾಗಿ ಕಾಣುತ್ತೇವೆ ವಿಸ್ತರಿಸುವಾಗ ನೀವು ಇದನ್ನು ನೋಡುತ್ತೀರಿ ಆದ್ದರಿಂದ ಈ ಗುಣಾಂಕಗಳು xy ನ ಕಾರ್ಯಗಳಾಗಿದ್ದರೆ ನೀವು ಜಾಗರೂಕರಾಗಿರಬೇಕು ಆದ್ದರಿಂದ ನೀವು ಅದನ್ನು ಎಚ್ಚರಿಕೆಯಿಂದ ವಿಸ್ತರಿಸಬೇಕು ಇಲ್ಲದಿದ್ದರೆ ನೀವು ತಪ್ಪು ಮಾಡಬಹುದು ಹಾಗಾದರೆ ನಿಮ್ಮ uxy ಎಂದರೆ ಏನು ಅದೇ ರೀತಿ ನೀವು uyyಎಂದರೆ ಏನು ಆದ್ದರಿಂದ ಇದು uyyuξ ξ 8uξ η16uηη ಆಗುತ್ತದೆ ಇದು ಕೇವಲ AB2ಮಾದರಿಯಂತೆ ಇದೆ ಸರಿ ತಾನೇ ಆದ್ದರಿಂದ ನಿಮಗೆ ಈ ಎಲ್ಲಾuxxuxyuyyuxuy ಗಳ ಮೌಲ್ಯ ಮತ್ತು ಪರಿಭಾಷೆಯಲ್ಲಿ ತಿಳಿದಿದೆ ಅದನ್ನು ಸಮೀಕರಣದಲ್ಲಿ ಇರಿಸಿ ಹಾಗಾದರೆ ಈ ಸಮೀಕರಣ ಎಂದರೇನು ನೀವು ಇದನ್ನು ಬದಲಿಸಿದರೆ ಈಗ 9uξ η3u2 ಪದಗಳನ್ನು ಸಂಗ್ರಹಿಸಿ ಇದು ನನಗೆ uξ η13u29 ನೀಡುತ್ತದೆ ಆದ್ದರಿಂದ ಇದು ಮಿಶ್ರ ವ್ಯುತ್ಪನ್ನವಾಗಿದೆ ಅಂದರೆ ನೀವು ಹೈಪರ್ಬೋಲಿಕ್ ಅನ್ನು ಸುಲಭವಾಗಿ ನೋಡಬಹುದು ಆದ್ದರಿಂದ ನಾವು ಈ ಸಮೀಕರಣವನ್ನು ಸರಳೀಕರಿಸಿದ ನಂತರ ಪರಿಹರಿಸಬಹುದೆಂದರೆ ಅದು ನಮಗೆ ಗೊತ್ತಿಲ್ಲದೇ ಇರಬಹುದು ಆದ್ದರಿಂದ ನಾವು ಅದನ್ನು ಪರಿಹರಿಸಬಹುದು ಎಂದರೆ ಹೇಗೆ ಪರಿಹರಿಸಬಹುದು ಇದು ಭಾಗಶಃ ಭೇದಾತ್ಮಕ ಸಮೀಕರಣವಾಗಿದ್ದು ಸಾಮಾನ್ಯ ಭೇದಾತ್ಮಕ ಸಮೀಕರಣಗಳ ಮೂಲ ವಿಧಾನಗಳನ್ನು ಬಳಸಿಕೊಂಡು ಇದನ್ನು ಪರಿಹರಿಸುವ ವಿಧಾನವನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಆದ್ದರಿಂದ ಇದನ್ನು ಅಂಗೀಕೃತ ರೂಪವೆಂದು ಪರಿಗಣಿಸುವ ಮೂಲಕ ಇದನ್ನು ಎರಡನೇ ಕ್ರಮದ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಎರಡನೇ ಕ್ರಮದ ಇನ್ನೊಂದು ಭಾಗಶಃ ವ್ಯತ್ಯಾಸದ ಸಮೀಕರಣವಾಗಿ ಸರಳೀಕರಣ ಮಾಡಿ ಆದರೆ ಅಂಗೀಕೃತ ರೂಪದಲ್ಲಿ ಉತ್ತಮ ರೂಪ ಸರಳ ರೂಪ ಇದನ್ನು ಸಾಮಾನ್ಯ ಅಥವಾ ಅಂಗೀಕೃತ ರೂಪ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಸಾಮಾನ್ಯ ಭೇದಾತ್ಮಕ ಸಮೀಕರಣಗಳಿಗಾಗಿ ಕಲಿತ ತಂತ್ರಗಳನ್ನು ಬಳಸಿ ಇದನ್ನು ಪರಿಹರಿಸಬಹುದು ನೀವು uv ಎಂದು ಪರಿಗಣಿಸಿ ಆಗ ಈ ಸಮೀಕರಣಕ್ಕೆ ಏನಾಗುತ್ತದೆ ನೀವು dvξ 13v29 ಹೊಂದಿದ್ದೀರಿ ಸರಿ ತಾನೇ ಇದು ಸಾಮಾನ್ಯ ಭೇದಾತ್ಮಕ ಸಮೀಕರಣ ಪ್ರಕಾರವಾಗಿದೆ ಹಾಗಾದರೆ ನಾನು ಇದನ್ನು ಹೇಗೆ ಪರಿಹರಿಸುವುದು ಸಂಯೋಜಿಸುವ ಅಂಶ ಯಾವುದು ಆದ್ದರಿಂದ ಇದು ಮೊದಲ ಕ್ರಮದ ಸಾಮಾನ್ಯ ಡಿಫರೆನ್ಷಿಯಲ್ ಸಮೀಕರಣ ರೇಖೀಯ ODE I F e 13d ಸರಿ ಎಂದು ತೋರುತ್ತಿದೆ ಹಾಗಾಗಿ ಇದು ನನ್ನ ಸಂಯೋಜಿಸುವ ಅಂಶವಾಗಿದೆ ಆದ್ದರಿಂದ ನೀವು I Fe 3 ಅನ್ನು ಹೊಂದಿದ್ದೀರಿ ಇದು ಒಂದು ಸಂಯೋಜಿಸುವ ಅಂಶವಾಗಿದೆ ಮತ್ತು ಅದರಲ್ಲಿ ಯಾವುದೇ ಸ್ಥಿರವೂ ಕೂಡ ಇಲ್ಲಿ ಭಾಗಶಃ ಭೇದಾತ್ಮಕ ಸಮೀಕರಣದೊಂದಿಗೆ ವ್ಯವಹರಿಸುವ ಅಂಶವಾಗಿದೆ ಆದ್ದರಿಂದ ಈ ಸ್ಥಿರಾಂಕವು ಸಾಮಾನ್ಯ ಭೇದಾತ್ಮಕ ಸಮೀಕರಣವಾಗಿದ್ದರೆ ಇದು ಸ್ಥಿರವಾಗಿದೆ ಆದರೆ ಇಲ್ಲಿ C ಆದ್ದರಿಂದ ನೀವು I Fe 3 C ಅನ್ನು ಆಯ್ಕೆ ಮಾಡಬಹುದು ಹೀಗಾಗಿ e 3 C29e 3 C ಎಂದಾಗುತ್ತದೆ ಅದನ್ನೇ ನಾನು ಎರಡೂ ಬದಿಗಳನ್ನು ಗುಣಿಸಿದರೆ ಇದು ನಿಜವಾಗಿ dξ e 3 v29e 3 ಇದಕ್ಕೆ ಸಮಾನವಾಗಿರುತ್ತದೆ ಸರಿ ತಾನೇ ಆದ್ದರಿಂದ ನೀವು ಇದನ್ನು C ಪರಿಗಣಿಸಬೇಕಾಗಿಲ್ಲ ಅಂತಿಮವಾಗಿ ಅದು ಎರಡೂ ಕಡೆಗಳನ್ನು ರದ್ದುಗೊಳಿಸುವುದಿಲ್ಲ ಹಾಗಾಗಿ ಸಂಯೋಜಿಸುವ ಅಂಶಗಳು ಯಾವುದಾದರೂ ಆಗಿರಬಹುದು ಆದರೆ ಸಂಪೂರ್ಣತೆಗಾಗಿ ಇದು C ಸ್ಥಿರವಾಗಿರುತ್ತದೆ ಏಕೆಂದರೆ ಇದು ಭಾಗಶಃ ಭೇದಾತ್ಮಕ ಸಮೀಕರಣವಾಗಿದ್ದು ನಾವು ಓ ಇ ಯ ವಿಧಾನಗಳನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ಅದನ್ನು ಪರಿಹರಿಸಬಹುದು ನೀವು ಪಡೆಯುವುದು ಇದೇ ಸಮೀಕರಣ ಈಗ ನೀವು ಎರಡೂ ಬದಿಗಳನ್ನು ಸಂಯೋಜಿಸಬಹುದು dξ e 3 ಸಂಯೋಜಿಸುವ ಅಂಶ ದ ಕಾರ್ಯಗಳಾಗಿರಬಹುದು ಇದನ್ನು C1 ಎಂದು ಕರೆಯೋಣ ಈಗ ಇದನ್ನು ಡಿಫರೆನ್ಶಿಯೇಟ್ ಮಾಡಿದರೆ ನಿಮಗೆ ಬೇಕಾದುದನ್ನು ಮರಳಿ ಪಡೆಯಿರಿ ಆದ್ದರಿಂದ ಇದು ನನಗೆ e 3 v 23e 3C1 ನೀಡುತ್ತದೆ ನೀವು ಇದನ್ನು ಡಿಫರೆನ್ಶಿಯೇಟ್ ಮಾಡಿದರೆ ನೀವು ಈ ಅವಿಭಾಜ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಇದು vξη 23C1 e3 ಅನ್ನು ಸೂಚಿಸುತ್ತದೆ ಹಾಗಾಗಿ ನಾನು ಇದನ್ನು v ಎಂದು ಕಂಡುಕೊಂಡಿದ್ದೇನೆ v ಎಂದರೇನು vಯ ಮೌಲ್ಯ uಆಗಿದೆ ಆದ್ದರಿಂದ u 23C1 e3ಆಗಿದೆ ಆದರೆ ನೀವು ಇದನ್ನು ∂u 23C1 e3 ನಂತೆ ಸಂಯೋಜಿಸಲು ಸಾಧ್ಯವಾಗದಿರಬಹುದು ಈಗ ನೀವು uξη ಅನ್ನು ಪಡೆಯಲು ಬಯಸಿದರೆ ಈ ಸಮೀಕರಣವನ್ನು ಸಂಯೋಜಿಸಬೇಕು ನಾವು ಇದನ್ನು ಸಂಯೋಜಿಸಬಹುದೇ ವಾಸ್ತವವಾಗಿ ನೀವು ಸಂಯೋಜಿಸಬಹುದು ಆದ್ದರಿಂದ ನೀವು d ಗೆ ಸಂಬಂಧಿಸಿ ಎರಡೂ ಕಡೆಗಳನ್ನು ಸಂಯೋಜಿಸಬಹುದು

e3dηC2 ಆದ್ದರಿಂದ ಇದು ನನಗೆ uξη 23ηe3C1dC2 ನೀಡುತ್ತದೆ ಆದ್ದರಿಂದ ಇದು ಭಾಗಶಃ ಭೇದಾತ್ಮಕ ಸಮೀಕರಣದ ಸಾಮಾನ್ಯ ಪರಿಹಾರವೇ ಸರಿ ಇದು ಪ್ರಮಾಣಿತ ರೂಪದ ಪಿ ಇ ಯ ಸಾಮಾನ್ಯ ಪರಿಹಾರವಾಗಿದೆ ಸಾಮಾನ್ಯ ರೂಪ ಅಂಗೀಕೃತ ರೂಪ ಅಥವಾ ನೀಡಿರುವ ಪಿ ಇ ನ ಸಾಮಾನ್ಯ ರೂಪ ಏಕೆ ನಾನು ಮತ್ತೆ ಸಾಮಾನ್ಯ ಪರಿಹಾರವೆಂದು ಕರೆಯುತ್ತಿದ್ದೇನೆ ಸಾಮಾನ್ಯ ಡಿಫರೆನ್ಷಿಯಲ್ ಸಮೀಕರಣಗಳಲ್ಲಿ ಎರಡನೇ ಆರ್ಡರ್ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಸಂಯೋಜಿಸಿದಾಗ ಅನಿಯಂತ್ರಿತ ಸ್ಥಿರಾಂಕಗಳನ್ನು ಒಳಗೊಂಡಿರಬೇಕು ಆದ್ದರಿಂದ ನಾವು ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಕರೆಯುತ್ತೇವೆ ಅದು ಎರಡು ಅನಿಯಂತ್ರಿತ ಕಾರ್ಯಗಳನ್ನು ಒಳಗೊಂಡಿದ್ದರೆ ಸಾಮಾನ್ಯ ಪರಿಹಾರ ಎಂದು ಕರೆಯುತ್ತೇವೆ ಆದ್ದರಿಂದ ನೀವು ಇಲ್ಲಿ uξη ಅನ್ನು ಹೊಂದಿದ್ದೀರಿ ವಾಸ್ತವವಾಗಿ ಇದು C1 ಅಂದರೆ ಒಂದು ಅನಿಯಂತ್ರಿತ ಕಾರ್ಯ ಮತ್ತು C2 ಇನ್ನೊಂದು ಅನಿಯಂತ್ರಿತ ಕಾರ್ಯಗಳಾಗಿವೆ ಆದ್ದರಿಂದ ಇಲ್ಲಿ ಎರಡು ಅನಿಯಂತ್ರಿತ ಕಾರ್ಯಗಳು ಇವೆ ಅದಕ್ಕಾಗಿಯೇ ನಾನು ಸಾಮಾನ್ಯ ಭೇದಾತ್ಮಕ ಸಮೀಕರಣಗಳಿಗಾಗಿ ನಾವು ಮಾಡಿದಂತೆಯೇ ಅದನ್ನು ಸಾಮಾನ್ಯ ಪರಿಹಾರ ಎಂದು ಕರೆಯುತ್ತಿದ್ದೇನೆ ಆದ್ದರಿಂದ ಇದು ಸಾಮಾನ್ಯ ಪರಿಹಾರವಾಗಿದ್ದು ಕೊಟ್ಟಿರುವ ಸಮೀಕರಣವನ್ನು ಪರಿಹರಿಸಬಹುದು ಇದನ್ನು ಪ್ರಮಾಣಿತ ರೂಪಕ್ಕೆ ಸರಳೀಕರಿಸಿ ಸಾಧ್ಯವಾದರೆ ಅದು ಸರಳವಾದ ರೂಪದಲ್ಲಿದ್ದರೆ ಅದನ್ನು ಪರಿಹರಿಸಬಹುದು ಈಗ ನನ್ನ ಹೊಸ ಚಲಪರಿಮಾಣಗಳನ್ನು ಮರಳಿ ಪಡೆಯಲು ನಿಜವಾದ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ನೀವು ಸರಳವಾಗಿ ಮತ್ತು ಗಳನ್ನು ಬದಲಿಸಬಹುದು ಏಕೆಂದರೆ ಮೌಲ್ಯ y x ಆಗಿದ್ದು ಮೌಲ್ಯ 4y xಆಗಿದೆ ಸರಿ ತಾನೇ ಆದ್ದರಿಂದ u ಈಗ uxy ಆಗುತ್ತದೆ uxy 234y xey x3C14y xd4y xC2y x ಆದ್ದರಿಂದ ಇದು ನೀಡಲಾದ ಭಾಗಶಃ ಭೇದಾತ್ಮಕ ಸಮೀಕರಣದ ಸಾಮಾನ್ಯ ಪರಿಹಾರದ ಕಾರ್ಯವಾಗಿದೆ ಇದು ಪಿ ಇ ಯ ಸಾಮಾನ್ಯ ಪರಿಹಾರವಾಗಿದೆ ಏಕೆಂದರೆ ಇದು ಅನಿಯಂತ್ರಿತ ಕಾರ್ಯವಾಗಿದೆ ಮತ್ತು ಇಲ್ಲಿ ತೋರಿಸಿದಂತೆ ಇದು ಕೂಡ ಅನಿಯಂತ್ರಿತ ಕಾರ್ಯವಾಗಿದೆ ಆದ್ದರಿಂದ ಇದು ನಿಮ್ಮ ಹಳೆಯ ಚಲಪರಿಮಾಣಗಳ ಪ್ರಕಾರ ಎಲ್ಲವೂ ಈ x ಮತ್ತು y ರೂಪವಾಗಿದೆ ನೀವು ಯಾವುದೇ C1ಮತ್ತು C2 ಅನ್ನು ಪರಿಗಣಿಸಿದರೂ ಇದು ವಾಸ್ತವವಾಗಿ ನೀಡಲಾದ ಡಿಫರೆನ್ಷಿಯಲ್ ಸಮೀಕರಣವನ್ನು ಪರಿಹರಿಸುತ್ತದೆ ಆದ್ದರಿಂದ C1ಮತ್ತು C2 ಯಾವುದೇ ಫಂಕ್ಷನ್ ಅನ್ನು ಆಯ್ಕೆ ಮಾಡಿದರೆ ಅದು ನೀಡಲಾದ ಭಾಗಶಃ ಡಿಫರೆನ್ಷಿಯಲ್ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಆದ್ದರಿಂದ ಮೊದಲು ನೀಡಲಾದ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಪ್ರಮಾಣಿತ ರೂಪಕ್ಕೆ ತಗ್ಗಿಸಬಹುದು ಮತ್ತು ನಂತರ ಸಾಮಾನ್ಯ ರೂಪವನ್ನು ಸರಳೀಕರಿಸಬಹುದು ಅದು ಸರಳ ರೂಪದಲ್ಲಿದ್ದರೆ ಅದನ್ನು ಪರಿಹರಿಸಲು ಸಾಧ್ಯವಿದ್ದರೆ ನೇರವಾಗಿ ಸಂಯೋಜಿಸಲು ಪ್ರಯತ್ನಿಸಿ ಹೀಗಾಗಿ ಸರಳವಾಗಿ ಏಕೀಕರಣವು ಒಂದು ಸರಳ ವಿಧಾನವಾಗಿದೆ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ಯಾವುದೇ ವಿಧಾನ ತಿಳಿದಿಲ್ಲ ಹಾಗಾಗಿ ನೀವು ಆ ವಿಧಾನಗಳನ್ನು ಮಾತ್ರ ಸಂಯೋಜಿಸಲು ಸಾಧ್ಯವಾದರೆ ಸಾಮಾನ್ಯ ಪರಿಹಾರವನ್ನು ಪಡೆಯಬಹುದು ಈಗ ನೀವು ಬೇರೆ ಬೇರೆ ರೀತಿಯ ಸಮೀಕರಣಗಳನ್ನು ನೋಡುವ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಇನ್ನೊಂದು ಉದಾಹರಣೆಯನ್ನು ಪರಿಗಣಿಸಿ ಆದ್ದರಿಂದ uxxuxyuyyux0 ಇದನ್ನು ಪರಿಗಣಿಸಿ ಇದನ್ನು ಅಂಗೀಕೃತ ರೂಪಕ್ಕೆ ತಗ್ಗಿಸಿ ಇ ಅನ್ನು ಸಾಮಾನ್ಯ ರೂಪಕ್ಕೆ ಸರಳೀಕರಿಸಿ ಆದ್ದರಿಂದ ನಾವು ಮತ್ತೆ ಹೇಗೆ ಪರಿಹರಿಸುತ್ತೇವೆ ಎಂದು ನೋಡಿ A1 B1 ಮತ್ತೆ C1 ಎಂದಿರಲಿ ಆದ್ದರಿಂದ B2 4AC1 4 3 ಆಗುತ್ತದೆ ಇದು ಋಣಾತ್ಮಕವಾದ ತಕ್ಷಣ ನೀವು ಪೂರ್ಣ ಸಮತಲದಲ್ಲಿ ಮಾನ್ಯವಾಗಿರುವ ಸಮೀಕರಣವು ದೀರ್ಘವೃತ್ತ ಸಮೀಕರಣ ಎಂದು ಹೇಳಬಹುದು ಆದ್ದರಿಂದ B2 4AC ಶೋಧಕವನ್ನು ನೋಡುವ ಮೂಲಕ ನೇರವಾಗಿ ಈ ಸಮೀಕರಣವು ದೀರ್ಘವೃತ್ತವಾಗಿದೆ ಎಂದು ತೀರ್ಮಾನಿಸಬಹುದು ಈಗ ನೀವು ಈ ಒ ಡಿ ಇ dydxBB2 4AC2A 112 4 113i2 ಮತ್ತು ಇತರ ಸಮೀಕರಣ dydxBB2 4AC2A 1 12 4 11 3i2 ಅನ್ನು ಪರಿಹರಿಸುವ ಮೂಲಕ ಮೌಲ್ಯಗಳನ್ನು ಪರಿಗಣಿಸಿ ಆದ್ದರಿಂದ ಈ ಎರಡು ಒ ಇ ಗಳನ್ನು ಪರಿಹರಿಸಬೇಕು ಇದನ್ನು ಮಾಡಿದರೆ ಈ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಪರಿಹರಿಸಲು ಪ್ರಯತ್ನಿಸಬಹುದು 3141 ಆದ್ದರಿಂದ ಈ ಒ ಇ ಗಳನ್ನು ಪರಿಹರಿಸುವ ಮೂಲಕ ನಿಮ್ಮ xy ಪರಿಹಾರವೇನೆಂದು ನೋಡಬಹುದು ಆದ್ದರಿಂದ dy12i32dx ಇದು y 12i32 xC1ಆಗುತ್ತದೆ ಆದ್ದರಿಂದ ಇದು ನಿಮ್ಮ xy ಆಗಿರಬೇಕು ಅದೇ ರೀತಿ ಇಲ್ಲಿ ನೀವು ನೇರವಾಗಿ dy12 i32dx ಮಾಡಿದರೆ y 12 i32 xC2 ಅನ್ನು ನೀವು ನೋಡಬಹುದು ಇವು ಸಂಕೀರ್ಣವಾದ ವಿಷಯಗಳು ಆದ್ದರಿಂದ ನೀವು ಪಡೆಯುವುದು ಆದ್ದರಿಂದ ನೀವು ξ ಎಂದು ನೋಡಬಹುದು ಹಾಗಾಗಿ ಈಗ ಸಮೀಕರಣವನ್ನು ಸರಳೀಕರಿಸಿದರೆ ನೀವು uxxuxyಮತ್ತು uyy ಮತ್ತು ux ಗಳನ್ನು ಈ ಮತ್ತು ಚಲಪರಿಮಾಣಗಳ ರೂಪದಲ್ಲಿ ನೋಡಲು ಪ್ರಯತ್ನಿಸಿದರೆ ಅದು uξη ಮತ್ತು ಕಡಿಮೆ ಕ್ರಮಾಂಕದ ಪದಗಳ ಜೊತೆಗೆ ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಇದು ನೀವು ನಿರೀಕ್ಷಿಸಬಹುದಾದ ಅಂಗೀಕೃತ ರೂಪವಾಗಿದೆ ಆದರೆ ಇವು ಸಂಕೀರ್ಣ ಮೌಲ್ಯದ ಕಾರ್ಯಗಳು ಆದ್ದರಿಂದ ಸಂಕೀರ್ಣ ಮೌಲ್ಯದ ಕಾರ್ಯಗಳ ಚಲಪರಿಮಾಣಗಳಿಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳ ಯಾವುದೇ ಅರ್ಥವಿಲ್ಲ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ಅಂಗೀಕೃತ ರೂಪವನ್ನು ಕಂಡುಹಿಡಿಯುವ ಮಧ್ಯಂತರ ಹಂತದ ನಡುವೆ ನಾವು ಇದನ್ನು ಮಾಡುವುದಿಲ್ಲ ಆದ್ದರಿಂದ ನೀವು ಸಂಕೀರ್ಣ ಮೌಲ್ಯದ ನೈಜ ಭಾಗವಾಗಿ ತೆಗೆದುಕೊಳ್ಳುವುದನ್ನು ನೋಡಿದ ತಕ್ಷಣ α αy x2 ಎಂದು ಪರಿಗಣಿಸಲಾಗಿದೆ ಸರಿಪಡಿಸಲಾಗಿದೆ ಮತ್ತು ಬದಲಿಗೆ ಬೀಟಾ ಚಲಪರಿಮಾಣಗಳನ್ನು ನೋಡಿರಿ ಮತ್ತು β 32x ಆಗಿರುತ್ತದೆ ದಲ್ಲಿ ಗಳನ್ನು ಪರಿಗಣಿಸಿದರೆ ನಿಮಗೆ ಇಲ್ಲಿ ತೋರಿಸಿದಂತೆ ಕಾಲ್ಪನಿಕ ಮೌಲ್ಯಗಳು ಸಿಗುತ್ತವೆ ಸರಿತಾನೇ ಅಥವಾ ನೀವು ಅದರ ನೈಜ ಭಾಗವನ್ನು ಎಂದು ಸಹ ಆಯ್ಕೆ ಮಾಡಬಹುದು ನೀವು ಇಲ್ಲಿ ಆಯ್ಕೆ ಮಾಡಿದರೆ ಇದು ಪ್ಲಸ್ ಆಗುತ್ತದೆ ಮತ್ತು ಅವುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಆಯ್ಕೆ ಮಾಡಬಹುದು ಹಾಗಾಗಿ ನೀವು ನೋಡಿದರೆ ಇವು ಹೊಸ ಚಲಪರಿಮಾಣಗಳು ಆಗಿವೆ ನಂತರ ನೀವು ನಿಮ್ಮ ux ಅನ್ನು ux∂u∂α ∂β∂x ಎಂಬುದನ್ನು ನೋಡುತ್ತೀರಿ ಆದ್ದರಿಂದ ಇದು ಯಾವುದರ ಪರಿಭಾಷೆಯಲ್ಲಿಲ್ಲ ಮತ್ತು ಹಾಗು ಅವುಗಳ ಸಂಕೀರ್ಣ ಕಾರ್ಯಗಳಲ್ಲಿ ನೀವು ನೈಜ ಮತ್ತು ಕಾಲ್ಪನಿಕ ಭಾಗಗಳನ್ನು ಮಾತ್ರ ಆರಿಸುತ್ತೀರಿ ನಂತರ ನೀವು ಈ ಹೊಸ ಚಲಪರಿಮಾಣಗಳನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ಇವುಗಳ ಪರಿಭಾಷೆಯಲ್ಲಿ ಈ ಅಂಗೀಕೃತ ರೂಪವು uααu ββlower order terms ಗಳಾಗುತ್ತದೆ ಎಂದು ನೀವು ನಿರೀಕ್ಷಿಸುತ್ತೀರಿ ಅದನ್ನೇ ನಾವು ಪಡೆಯುತ್ತೇವೆ ಆದ್ದರಿಂದ ಇದು ux 12u32u ಎಂದಾಗುತ್ತದೆ ಹೀಗಾಗಿ ನೀವು ಬಹುಶಃ 32 ಅನ್ನು ಆರಿಸಿದರೆ ಲೆಕ್ಕಾಚಾರವು ಸರಳವಾಗಬಹುದು ಎಂದು ನೀವು ನಿರೀಕ್ಷಿಸಬಹುದು ಏಕೆಂದರೆ ನೀವು ಎರಡೂ ಸ್ಥಳಗಳಲ್ಲಿ ಮೈನಸ್ ನೋಡುತ್ತೀರಿ ಹಾಗಾಗಿ ನಾನು ಅದನ್ನು ಹೊರತೆಗೆಯಬಹುದು ಆದ್ದರಿಂದ ನಾನು ಗಳನ್ನು ಮೌಲ್ಯದ ನೈಜ ಮತ್ತು ಕಾಲ್ಪನಿಕ ಭಾಗಗಳನ್ನಾಗಿ ಆಯ್ಕೆ ಮಾಡಿದ್ದೇನೆ ಮತ್ತು ನೀವೂ ಕೂಡ ನಿಮ್ಮ ನೈಜ ಮತ್ತು ಕಾಲ್ಪನಿಕ ಭಾಗಗಳನ್ನು ಆಯ್ಕೆ ಮಾಡಬಹುದು ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ಇದು ನನ್ನ uxಮೌಲ್ಯವಾಗಿದೆ uyವಿಷಯದಲ್ಲಿಯೂ ಹೀಗೆಯೇ ಆಗುತ್ತದೆ ಆದ್ದರಿಂದ ನೀವು uxx12∂α32∂β12u32u14uαα32uαβ34uββ ಅನ್ನು ಹೊಂದಿದ್ದೀರಿ ಹೀಗಾಗಿ ಇದು uxx ಮೌಲ್ಯಗಳಾಗಿದೆ ಆದ್ದರಿಂದ uxy ಅನ್ನು uxy∂x∂u∂y ಎಂದು ಲೆಕ್ಕ ಹಾಕಬಹುದು ಹಾಗಾಗಿ ನನ್ನ ∂u∂y ಅಂದರೆ ∂x ಅನ್ನು ನೀವು ಇಲ್ಲಿಂದ ಬದಲಾಯಿಸಬಹುದು ಆದ್ದರಿಂದ uxy 12∂α32∂β u 12uαα 32uαβ ಎಂದಾಗುತ್ತದೆ ಮತ್ತು ಇಲ್ಲಿಂದ uyy∂y∂u∂y∂αuuαα ಅನ್ನು ಪಡೆಯಬಹುದು ಆದ್ದರಿಂದ ನೀವು uxx uxy uyy ಎಲ್ಲವನ್ನೂ ಪಡೆದುಕೊಂಡಿದ್ದೀರಿ ಮತ್ತು ux uy ಈಗಾಗಲೇ ಇಲ್ಲಿವೆ ಇವುಗಳನ್ನು ನೀವು ಸಮೀಕರಣದಲ್ಲಿ ಬದಲಿಸಿದರೆ ನೀವು ಕ್ಯಾನೊನಿಕಲ್ ರೂಪವನ್ನು ಪಡೆಯುತ್ತೀರಿ ಅದು ಬಹುಶಃ ಪರಿಹರಿಸಬಹುದಾದ ಅಥವಾ ಪರಿಹರಿಸಲಾರದ ಸಮೀಕರಣವಾಗಿರಬಹುದು ಇದು ಅದರ ಸರಳತೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಈ ಕೆಳಗಿನ ಸಮೀಕರಣ ಹೊಂದಿದ್ದೀರಿ 14uαα32uαβ34uββ 12uαα32uαβuαα 12u 32u0 ಇದು ನಿಮ್ಮ ಸಮೀಕರಣವಾಗಿದೆ ಹಾಗಾಗಿ ಇದು ux uyy ಮತ್ತು uxy uxxಮೌಲ್ಯಗಳಾಗಿವೆ ಆದ್ದರಿಂದ ಸಮೀಕರಣವು ಪಿ ಇದು ತುಂಬಾ ಸರಳವಾಗಿದೆ ಸರಳೀಕರಣ ಮಾಡಿದ ಮೇಲೆ ಈ ಕೆಳಗಿನ ಸಮೀಕರಣ ಸಿಗುತ್ತದೆ

ಇದು uααuββ23u23u ಅಂಗೀಕೃತ ರೂಪವಾಗಿದೆ ಆದ್ದರಿಂದ ಇದು ದೀರ್ಘವೃತ್ತದ ಅಂಗೀಕೃತ ರೂಪವಾಗಿದೆ ಈ uξηಎನ್ನುವುದು α β ಎಂಬ ಹೊಸ ಚಲಪರಿಮಾಣಗಳ ಪರಿಭಾಷೆಯಲ್ಲಿ ಅಂಗೀಕೃತ ರೂಪವಾಗಿದೆ ಮತ್ತು ನೀವು ನಿಜವಾಗಿಯೂ ಎರಡು ಬಾರಿ ಮಾಡಿದರೆ ನಿಮಗೆ ಈ ರೂಪದಲ್ಲಿ ಸಿಗುತ್ತದೆ ಇದನ್ನು ನೀವು ನೇರವಾಗಿ xy ಎಂಬ ಪದಗಳಲ್ಲಿ ಬರೆಯಬಹುದು ಆದ್ದರಿಂದ ನೀವು αβ ಅನ್ನು ξ ಮತ್ತು ನ ನೈಜ ಮತ್ತು ಕಾಲ್ಪನಿಕ ಭಾಗಗಳಾಗಿ ಆರಿಸಿಕೊಳ್ಳಿ ನಾವು ಸಾಮಾನ್ಯ ಸಮೀಕರಣಕ್ಕಾಗಿ ಮಾಡಿದಂತೆ ಎರಡು ಹಂತಗಳನ್ನು ಮಾಡಿಲ್ಲ ಅಂಗೀಕೃತ ರೂಪವನ್ನು ಪಡೆದು ξ ಮತ್ತು ಪದಗಳ ರೂಪದಲ್ಲಿ ಸಂಕೀರ್ಣ ಮೌಲ್ಯದ ಕಾರ್ಯಗಳನ್ನಾಗಿ ಬರೆಯಿರಿ ಮತ್ತು ನಂತರ α β ಎಂಬ ಹೊಸ ಚಲಪರಿಮಾಣಗಳನ್ನು ಆಯ್ಕೆ ಮಾಡಿ ತದನಂತರ ಈ ಸಮೀಕರಣವನ್ನು ಮತ್ತೊಮ್ಮೆ ಈ ರೀತಿಯಾಗಿ ಸರಳೀಕರಣ ಮಾಡಿ ಆದ್ದರಿಂದ ಬದಲಾಗಿ ನೀವು ಆ ಮಧ್ಯಂತರ ಹಂತವನ್ನು ತಪ್ಪಿಸಬಹುದು ಮತ್ತು ನೇರವಾಗಿ ಚಲಪರಿಮಾಣಗಳನ್ನು ಆಯ್ಕೆ ಮಾಡಬಹುದು ಏಕೆಂದರೆ ನಿಮಗೆ ξ ಮತ್ತು η ತಿಳಿದಿದೆ ನೀವು αβಗಳನ್ನು ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗವಾಗಿ ತೆಗೆದುಕೊಳ್ಳುತ್ತೀರಿ ಇದು ಈ ದೀರ್ಘವೃತ್ತ ಸಮೀಕರಣದ ಅಂಗೀಕೃತ ರೂಪವಾಗಿ ಪರಿಣಮಿಸುತ್ತದೆ ಆದರೆ ಇದನ್ನು ಮೊದಲಿನಂತೆ ಪರಿಹರಿಸಬಹುದು ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ ನೀವು ಇದನ್ನು ಸಂಯೋಜಿಸಲು ಸಾಧ್ಯವಿಲ್ಲ ಏಕೆಂದರೆ ಇದು ಸುಲಭವಲ್ಲ ಇದು ನಿಮಗೆ ತಿಳಿಯದ ಭಾಗಶಃ ಭೇದಾತ್ಮಕ ಸಮೀಕರಣವಾಗಿದೆ ಈ ಅಂಡಾಕಾರದ ಸಮೀಕರಣವನ್ನು ಪರಿಹರಿಸಲು ನೀವು ಯಾವುದೇ ಸಾಮಾನ್ಯ ಭೇದಾತ್ಮಕ ಸಮೀಕರಣ ವಿಧಾನವನ್ನು ಬಳಸಲಾಗುವುದಿಲ್ಲ ಹೀಗೆ ಎರಡನೇ ಕ್ರಮದ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಅಂಗೀಕೃತ ರೂಪದಲ್ಲಿ ಸರಳೀಕರಣ ಮಾಡಬಹುದು ಆದ್ದರಿಂದ ನಾವು ಎರಡು ಉದಾಹರಣೆಗಳನ್ನು ನೋಡಿದ್ದೇವೆ ಒಂದು ಅಂಡಾಕಾರದ ಪ್ರಕರಣ ಮತ್ತು ಎರಡನೇಯದ್ದಾಗಿ ಹೈಪರ್ಬೋಲಿಕ್ ಪ್ರಕರಣ ಮುಂದಿನ ವೀಡಿಯೊದಲ್ಲಿ ನಾವು ಒಂದು ರೇಖೀಯ ಎರಡನೇ ಕ್ರಮದ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಸರಳೀಕರಣ ಮಾಡಿ ಅಂಗೀಕೃತ ರೂಪವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಒಂದು ನಿರ್ದಿಷ್ಟ ಪಿ ಗೆ ಶೋಧಕವು ಶೂನ್ಯವಾಗಿದ್ದರೆ ಮೊದಲು ಪ್ಯಾರಾಬೋಲಿಕ್ ವಿಧದ ಸಮೀಕರಣವನ್ನು ನೋಡುತ್ತೀರಿ ಆದ್ದರಿಂದ ನಾವು ಸಮೀಕರಣವನ್ನು ಸರಳೀಕರಣ ಮಾಡಿ ಚಲಪರಿಮಾಣಗಳನ್ನು ಸರಿಯಾಗಿ ಆಯ್ಕೆ ಮಾಡಬೇಕು ಇಲ್ಲಿ ನೀವು ξ ಅಥವಾ η ಎನ್ನುವ ಒಂದು ಚಲಪರಿಮಾಣವನ್ನು ಮಾತ್ರ ಪಡೆಯುತ್ತೀರಿ ಆದ್ದರಿಂದ ನೀವು ಜಾಕೋಬಿಯನ್ ಸೊನ್ನೆಯಾಗಬಾರದೆಂದು ಬೇರೆ ಚಲಪರಿಮಾಣವನ್ನು ಹುಷಾರಾಗಿ ಆರಿಸಿಕೊಳ್ಳಬೇಕು ಆದ್ದರಿಂದ ಮುಂದಿನ ವೀಡಿಯೊದಲ್ಲಿ ಆ ಉದಾಹರಣೆಯನ್ನು ನೋಡಬಹುದು ತುಂಬಾ ಧನ್ಯವಾದಗಳು